ಮೆಂಡೆಲಿಯನ್ ಆನುವಂಶಿಕದ ಕುರಿತಾದ ಇಂದಿನ ಉಪನ್ಯಾಸಕ್ಕೆ ಸುಸ್ವಾಗತ ಇದು ಮೆಂಡೆಲಿಯನ್ ಆನುವಂಶಿಕದ ಕೊನೆಯ ಉಪನ್ಯಾಸವಾಗಿರುತ್ತದೆ ಅನೇಕ ರೋಗಗಳು ತಳೀಯವಾಗಿ ಸಂಬಂಧ ಹೊಂದಿವೆ ಎಂದು ನಾವು ಹೇಳಿದ್ದೇವೆ ಮತ್ತು ಅಂತಹ ರೋಗದ ಆನುವಂಶಿಕತೆಯನ್ನು ಉಪಯುಕ್ತವಾಗಿ ವಿಶ್ಲೇಷಿಸಲು ನಾವು ಮೆಂಡೆಲಿಯನ್ ತತ್ವಗಳನ್ನು ಬಳಸಬಹುದು ನಾವು ಕೆಲವು ಉದಾಹರಣೆಗಳನ್ನು ತೋರಿಸಿದ್ದೇವೆ ನಾವು ಕೆಲವು ಉದಾಹರಣೆಗಳನ್ನು ನೋಡಿದ್ದೇವೆ ಮತ್ತು ನಂತರ ಎಕ್ಸ್ ಸಂಬಂಧಿತ ಅಸ್ವಸ್ಥತೆಗಳು ಎಕ್ಸ್ ಸಂಬಂಧಿತ ವರ್ಣತಂತುಗಳಿಂದ ಆನುವಂಶಿಕವಾಗಿ ಪಡೆದ ಆಲೀಲ್ ಗಳಿಂದ ಉಂಟಾಗುವ ಅಸ್ವಸ್ಥತೆಗಳ ಪರಿಸ್ಥಿತಿಗೆ ಬಂದಿದ್ದೇವೆ ಮೆಂಡೆಲಿಯನ್ ತತ್ವಗಳಿಂದ ಊಹಿಸಲ್ಪಟ್ಟ ಆನುವಂಶಿಕ ಮಾದರಿಗಳು ಹೇಗೆ ಭಿನ್ನವಾಗಿರುತ್ತವೆ ಎಂಬುದನ್ನು ನಾವು ನೋಡಿದ್ದೇವೆ ಮತ್ತು ನೀವು ಈ ಉದಾಹರಣೆಯನ್ನು ರೂಪಿಸಬಹುದು ಮತ್ತು ಈ ಉದಾಹರಣೆಯನ್ನು ಪರಿಹರಿಸುವ ಮೂಲಕ ನಾವು ಈ ಉಪನ್ಯಾಸವನ್ನು ಪ್ರಾರಂಭಿಸುತ್ತೇವೆ ಇದು ಒಂದು ಕುಟುಂಬ ವೃಕ್ಷ ಪೋಷಕರು ಮತ್ತು ನಂತರ ಇಲ್ಲಿ 3 ಸಂತತಿಗಳಿವೆ ಅವರು ಮದುವೆಯಾಗುತ್ತಾರೆ ಮತ್ತು ಅವರಿಗೆ ಮಕ್ಕಳಿದ್ದಾರೆ ಮತ್ತು ಇಲ್ಲಿ ಇನ್ನೂ ಒಂದು ಪೀಳಿಗೆಯಿದೆ ಮತ್ತು ಇಲ್ಲಿ ಸಂಯೋಗದ ನಂತರ ಇಲ್ಲಿ ಮಕ್ಕಳಿದ್ದಾರೆ ಮತ್ತು ಇವುಗಳಿಗೆ ಸಂಬಂಧಿಸಿದ ಕೆಲವು ಪ್ರಶ್ನೆಗಳಿಗೆ ನಾವು ಉತ್ತರಿಸಲು ಪ್ರಯತ್ನಿಸುತ್ತಿದ್ದೇವೆ ಮೊದಲ ಪ್ರಶ್ನೆ ಹೀಗಿದೆ ಆನುವಂಶಿಕ ಪಾತ್ರವು ಪ್ರಬಲವಾಗಿದೆಯೆ ಅಥವಾ ಹಿಂಜರಿತವಾಗಿದೆಯೆ ಇದು ಆಟೋಸೋಮಲ್ ಆಗಿದೆಯೆ ಅಥವಾ ಎಕ್ಸ್ ಸಂಬಂಧಿತವಾಗಿದೆಯೆ ಇದು ಮೊದಲ ಪ್ರಶ್ನೆ ಎರಡನೆಯ ಪ್ರಶ್ನೆ ಹೀಗಿದೆ 3 ವಾಹಕವಲ್ಲದಿದ್ದರೆ ವ್ಯಕ್ತಿಯು ಜಿನೋಟೈಪಿಕ್ ವಿಶ್ಲೇಷಣೆಯ ಫಲಿತಾಂಶಗಳನ್ನು ಹೊಂದಿರಬಹುದು ಮತ್ತು 3 ರೋಗದ ವಾಹಕವಲ್ಲ ಎಂದು ನಮಗೆ ತಿಳಿದಿದೆ ಅದು ಒಂದು ವಾಹಕವಾಗಿದ್ದರೆ 1 ಮತ್ತು 4ರ ಜಿನೋಟೈಪ್ ಗಳು ಯಾವುವು ಇದು ಎರಡನೇ ಪ್ರಶ್ನೆ ಕೊನೆಯ ಪ್ರಶ್ನೆಯೆಂದರೆ 14 ಬಾಧಿತವಾಗಿರುವ ಸಂಭವನೀಯತೆ ಏನು ಆದ್ದರಿಂದ ಇದನ್ನು ಹೇಗೆ ಪರಿಹರಿಸಬಹುದೆಂದು ನೋಡೋಣ ನೀವು ನೋಡುವಂತೆ ಈ ರೋಗವು ಒಂದು ಪೀಳಿಗೆಯನ್ನು ಸಂಪೂರ್ಣವಾಗಿ ತಪ್ಪಿಸಿಕೊಳ್ಳುತ್ತದೆ 1 ಮತ್ತು 2ರ ಸಂತತಿಗಳಾದ 4 5 ಮತ್ತು 7 ಇಲ್ಲಿ ಸಂಪೂರ್ಣವಾಗಿ ತಪ್ಪಿಹೋಗಿವೆ ಅದು ಪ್ರಬಲವಾಗಿದ್ದರೆ ಈ ರೀತಿ ತಪ್ಪಿಹೋಗುವ ಸಂದರ್ಭ ಉದ್ಭವಿಸುವುದಿಲ್ಲ ಏಕೆಂದರೆ ಒಂದು ವಂಶವಾಹಿ ಪ್ರಬಲವಾಗಿರುವವರೆಗೂ ಅಸ್ವಸ್ಥತೆ ಪ್ರಕಟವಾಗುತ್ತಿರುತ್ತದೆ ಆದ್ದರಿಂದ ಇದು ಹೆಚ್ಚಾಗಿ ಹಿಂಜರಿತವಾಗಿದೆ ಏಕೆಂದರೆ ಇದು ಒಂದು ಪೀಳಿಗೆಯನ್ನು ಕಳೆದುಕೊಂಡಿದೆ ಹಾಗು ಇದು ಹಿಂಜರಿತದ ಆನುವಂಶಿಕ ಕಾಯಿಲೆಯಾಗಿದ್ದರೆ ಮಾತ್ರ ಸಂಭವಿಸುತ್ತದೆ ಮತ್ತು ನೀವು ಇಲ್ಲಿ ನೋಡಿದರೆ ಪುರುಷರು ಮಾತ್ರ ಬಾಧಿತವಾಗಿದ್ದಾರೆ 2 8 ಮತ್ತು 10 ಬಾಧಿತವಾಗಿವೆ ಇವರೆಲ್ಲರೂ ಪುರುಷರು ಮತ್ತು ಇದು ಎಕ್ಸ್ ಸಂಬಂಧಿತವಾಗಿದ್ದರೆ ಹೆಚ್ಚಾಗಿ ಸಂಭವಿಸುತ್ತದೆ ಆದ್ದರಿಂದ ಇದು ಹಿಂಜರಿತದ ಕಾಯಿಲೆಯಾಗಿದೆ ಮತ್ತು ಇದು ಹೆಚ್ಚಾಗಿ ಎಕ್ಸ್ ಸಂಬಂಧಿತವಾಗಿದೆ ಈಗ ನಾವು ಈ ಪ್ರಶ್ನೆಗೆ ಉತ್ತರಿಸಲು ಪ್ರಯತ್ನಿಸೋಣ 3 ವಾಹಕವಲ್ಲದಿದ್ದರೆ 1 ಮತ್ತು 4ರ ಜಿನೋಟೈಪ್ ಗಳು ಯಾವುವು ಇದು ಹಿಂಜರಿತದ ಆನುವಂಶಿಕ ಕಾಯಿಲೆ ಎಂದು ನಮಗೆ ತಿಳಿದಿದೆ ಮತ್ತು ಹೆಚ್ಚಾಗಿ ಎಕ್ಸ್ ಸಂಬಂಧಿತವಾಗಿದೆ ಆದ್ದರಿಂದ ನಾವು ಅದನ್ನು ಕಾರ್ಯಗತಗೊಳಿಸೋಣ ಈ ವ್ಯಕ್ತಿಯು XAXA ಅಥವಾ ಭಿನ್ನಲಿಂಗೀಯ ವ್ಯಕ್ತಿಯಾಗಿರಬೇಕು XAXa ಅನ್ನು ವ್ಯಕ್ತಿಯು ತೋರಿಸುತ್ತಿಲ್ಲ ಇದು ಹಿಂಜರಿತವಾಗಿದೆ ಆದ್ದರಿಂದ ಈ ರೀತಿಯ ಜಿನೋಟೈಪ್ ಸಹ ಅಸ್ವಸ್ಥತೆಯನ್ನು ಪ್ರಕಟಗೊಳಿಸುವುದಿಲ್ಲ ಮತ್ತು ಇದು ಇಲ್ಲಿ ಪ್ರಕಟವಾಗಿದೆ ಮತ್ತು ಇದು ಎಕ್ಸ್ ಸಂಬಂಧಿತವಾಗಿದೆ ಆದ್ದರಿಂದ ಇಲ್ಲಿ ಈ ಪುರುಷನಲ್ಲಿ ಪ್ರಕಟವಾಗಲು ಇದು ಎಕ್ಸ್ ನ ಮೇಲೆ ಹಿಂಜರಿತ ಆಲೀಲ್ ಅನ್ನು ಹೊಂದಿರಬೇಕು ಆದ್ದರಿಂದ ಇದು ಇಲ್ಲಿ XaY ಆಗಿದೆ ನಾವು 1 ಅಥವಾ 4ರಲ್ಲಿ ಆಸಕ್ತಿ ಹೊಂದಿದ್ದೇವೆ ಇಲ್ಲಿಯವರೆಗೆ 1 ಇದು ಅಥವಾ ಇದು ಆಗಿರಬಹುದು ಇಲ್ಲಿ 8ನ್ನು ನೋಡೋಣ ಇವನು ಪೀಡಿತ ವ್ಯಕ್ತಿಯಾಗಿದ್ದಾನೆ ಆದ್ದರಿಂದ ಇದು ಎಕ್ಸ್ ಪೀಡಿತ ಪುರುಷನಾಗಿರಬೇಕು ಆದ್ದರಿಂದ ಇಲ್ಲಿ ವೈ ವರ್ಣತಂತು ಇರಬೇಕು ಮತ್ತು ಅದು ಎಕ್ಸ್ ಸಂಬಂಧಿತವಾಗಿದೆ ಆದ್ದರಿಂದ ರೋಗವುಳ್ಳ ಆಲೀಲ್ ಅನ್ನು X XaY ಮೂಲಕ ಸಾಗಿಸಬೇಕಾಗುತ್ತದೆ ಈ ವ್ಯಕ್ತಿಯು ವಾಹಕವಲ್ಲ ಎಂದು ನಮಗೆ ತಿಳಿದಿದೆ ಆದ್ದರಿಂದ XAY ಪುರುಷ ಮತ್ತು ಈ ವ್ಯಕ್ತಿಯು ಹೆಣ್ಣು ಮತ್ತು ಇವರು ಪೀಡಿತವಾಗಿಲ್ಲ ಇವರು ಹೆಣ್ಣಾಗಿರುವುದರಿಂದ ಇದು XX ಆಗಿರಬೇಕು ಈ ವ್ಯಕ್ತಿಯು ಪೀಡಿತನಾಗಿಲ್ಲದಿರುವುದರಿಂದ ಮತ್ತು ತಂದೆಯು ಪೀಡಿತನಾಗಿರುವುದರಿಂದ ಇದು ತಾಯಿಯಿಂದ ಬಂದ XaXA ಆಗಿರುತ್ತದೆ ಆದ್ದರಿಂದ ಅದು 4ರ ಜೀನೋಟೈಪ್ ಆಗಿದೆ ಆದ್ದರಿಂದ 1 ನಾವು XAXA ಅಥವಾ XAXaಗಿಂತ ಹೆಚ್ಚಿನದನ್ನು ಹೇಳಲು ಸಾಧ್ಯವಿಲ್ಲ ಇದು ಇವೆರಡು ಪ್ರಕಾರಗಳಲ್ಲಿ ಒಂದಾಗಿರಬಹುದು ಆದರೆ 4 XAXa ಆಗಿದೆ ಆದ್ದರಿಂದ ಅದು ಆ ಪ್ರಶ್ನೆಗೆ ಉತ್ತರವಾಗಿದೆ ಈಗ 14 ಪೀಡಿತವಾಗಿರುವ ಸಂಭವನೀಯತೆ ಏನು 14 ಇಲ್ಲಿದೆ ಆದ್ದರಿಂದ ನಾವು ಇಲ್ಲಿ ಹೆತ್ತವರನ್ನು ನೋಡಬೇಕಾಗಿದೆ ಇದು ಹೆಣ್ಣು ತಾಯಿ ಹೆಣ್ಣು ಆದ್ದರಿಂದ ಅದು XX ಮತ್ತು ತಾಯಿ ಪೀಡಿತಳಾಗಿಲ್ಲ ಆದ್ದರಿಂದ ಎರಡೂ ದೊಡ್ಡವುಗಳು ಏಕಲಿಂಗೀಯವಾಗಿವೆ ಅಥವಾ ದೊಡ್ಡ ಸಣ್ಣ ಭಿನ್ನಲಿಂಗೀಯವಾಗಿವೆ ಎರಡೂ ಸಂದರ್ಭಗಳಲ್ಲಿಯೂ ವ್ಯಕ್ತಿ ಪೀಡಿತನಾಗಿರುವುದಿಲ್ಲ ತಂದೆಯು ಪೀಡಿತನಾಗಿರುತ್ತಾನೆ ಮತ್ತು ಆದ್ದರಿಂದ ಇದು XaY ಆಗಿರಬೇಕು ಆದ್ದರಿಂದ ಈ ಗಂಡು ಪೀಡಿತನಾಗಿರುವ ಸಂಭವನೀಯತೆ ಎಷ್ಟು ವೈ ತಂದೆಯಿಂದ ಬರುತ್ತಿದೆ ಮತ್ತು ಇದು Xa ಆಗುವ ಸಂಭವನೀಯತೆ ಎಷ್ಟು ಅದನ್ನೇ ನಾವು ಕೇಳುತ್ತಿದ್ದೇವೆ ಇದು Xa ಆಗುವ ಸಂಭವನೀಯತೆಯು ತಾಯಿಯು ವಾಹಕಳಾಗಿರುತ್ತಾಳೆ ಎಂಬ ಸಂಭವನೀಯತೆಯನ್ನು ಅವಲಂಬಿಸಿರುತ್ತದೆ ಆದ್ದರಿಂದ ಇದು ಈ ರೀತಿಯಾಗಿದೆ Xa 14 ಕ್ಕೆ ಹೋಗುವ ಸಂಭವನೀಯತೆಯನ್ನು ತಾಯಿ ವಾಹಕ ಎಂಬ ಸಂಭವನೀಯತೆಯೊಂದಿಗೆ ಗುಣಿಸಿದಾಗ ಅಥವಾ ಇದು Xa ಆಗಿ ಮಾರ್ಪಟ್ಟಿದೆ ವ್ಯಕ್ತಿಯು ತಾಯಿಯಿಂದ Xa ಅನ್ನು ಆನುವಂಶಿಕವಾಗಿ ಪಡೆದಿದ್ದಾನೆ 9 ಒಂದು ವಾಹಕ ಎಂಬ ಸಂಭವನೀಯತೆಯು ಉದಾಹರಣೆಗೆ ನೋಡಿ ತಾಯಿ ವಾಹಕವಲ್ಲದಿದ್ದರೆ ತಾಯಿ XAXA ಆಗಿರುತ್ತಾಳೆ ನಂತರ 14 ಯಾವುದೇ ರೀತಿಯಿಂದಲೂ ಪೀಡಿತನಾಗಿರುವುದಿಲ್ಲ ಏಕೆಂದರೆ ವೈ ತಂದೆಯಿಂದ ಬರುತ್ತದೆ ತಂದೆಯ Xa ಅಪ್ರಸ್ತುತವಾಗಿರುತ್ತದೆ ಆದ್ದರಿಂದ ಪೀಡಿತ ಆಲೀಲ್ ಈ Xa ತಾಯಿಯಿಂದ ಬಂದರೆ ಮಾತ್ರ ಈ ವೈ ಪೀಡಿತವಾಗಿರುತ್ತದೆ ಆದ್ದರಿಂದ ಇದು 9 ವಾಹಕವಾಗಿರುವ ಸಂಭವನೀಯತೆಯಾಗಿದೆ ಮತ್ತು Xa 14 ಕ್ಕೆ ಹೋಗುತ್ತದೆ 9 ವಾಹಕವಾಗಿರುವ ಸಂಭವನೀಯತೆಯು ಅರ್ಧ ಮಾತ್ರ ಇವು ಎರಡು ಸಾಧ್ಯತೆಗಳು ಮತ್ತು ಅವುಗಳಲ್ಲಿ ಒಂದನ್ನು ನಾವು ಪರಿಗಣಿಸುತ್ತಿದ್ದೇವೆ ಮತ್ತು XA ಸಹ ಇದೆ Xa 14 ಆಗುವ ಸಂಭವನೀಯತೆಯು ಮತ್ತೊಂದರ್ಧ ಮತ್ತು 14 XaY ಜಿನೋಟೈಪ್ ಅನ್ನು ಹೊಂದಿರುತ್ತದೆ ಆದ್ದರಿಂದ 14 ಪೀಡಿತವಾಗಿರುವ ಸಂಭವನೀಯತೆಯು ಅರ್ಧದಲ್ಲಿ ಅರ್ಧ ಅಂದರೆ ನಾಲ್ಕನೇ ಒಂದು ಭಾಗವಾಗಿರುತ್ತದೆ ಆದ್ದರಿಂದ ಇದು ಪ್ರಶ್ನೆಗೆ ಉತ್ತರವಾಗಿದೆ ನಿಮ್ಮಲ್ಲಿ ಹಲವರು ಸರಿಯಾದ ಉತ್ತರವನ್ನು ಹೊಂದಿದ್ದೀರಿ ಎಂದು ನನಗೆ ಖಾತ್ರಿಯಿದೆ ನೀವು ಇದನ್ನು ಪರಿಶೀಲಿಸಬಹುದು ನಾವು ಮೊದಲೇ ಹೇಳಿದ್ದನ್ನು ಮುಗಿಸೋಣ ನಮಗೆ ತಿಳಿದಿರುವಂತೆ ಮೆಂಡೆಲಿಯನ್ ತತ್ವಗಳಿಗೆ ಮಿತಿಗಳಿವೆ ನಾವು ಅದನ್ನು ಎಲ್ಲದಕ್ಕೂ ಕುರುಡಾಗಿ ಅನ್ವಯಿಸಲು ಸಾಧ್ಯವಿಲ್ಲ ಆದರೆ ಮೆಂಡೆಲಿಯನ್ ಆನುವಂಶಿಕತೆಯನ್ನು ತೋರಿಸುವ ಹೆಚ್ಚಿನ ಸಂಖ್ಯೆಯ ಕಾಯಿಲೆಗಳಿಗೆ ನಾವು ಇದನ್ನು ಅನ್ವಯಿಸಬಹುದು ಇದು ಮೆಂಡೆಲಿಯನ್ ತತ್ವಗಳನ್ನು ಕಲಿಯುವುದರ ಉಪಯೋಗವಾಗಿದೆ ಮೆಂಡೆಲಿಯನ್ ಅಲ್ಲದ ಬಹಳಷ್ಟು ಆನುವಂಶಿಕತೆಗಳಿವೆ ದಯವಿಟ್ಟು ಇಲ್ಲಿ ನೀಡಲಾಗಿರುವ ವೀಡಿಯೊವನ್ನು ವೀಕ್ಷಿಸಿ ನಾವು ನೋಡಲಿರುವ ಮೊದಲ ಮೆಂಡೆಲಿಯನ್ ಅಲ್ಲದ ತತ್ವವೆಂದರೆ ಪ್ರಾಬಲ್ಯ ಯಾವಾಗಲೂ ಸಂಪೂರ್ಣವಲ್ಲ ಒಂದು ವರ್ಣಪಟಲವು ಅಸ್ತಿತ್ವದಲ್ಲಿರುತ್ತದೆ ಇದು ನೇರಳೆ ಹೂವುಗಳು ಅಥವಾ ಬಿಳಿ ಹೂವುಗಳಲ್ಲ ಇವುಗಳ ನಡುವೆ ಏನಾದರೂ ಉದ್ಭವಿಸಬಹುದು ಇದು ಬಟಾಣಿ ಸಸ್ಯದಲ್ಲಿ ಸಂಭವಿಸುವುದಿಲ್ಲ ಆದರೆ ಇದು ಇತರ ಅನೇಕ ವಿಷಯಗಳಲ್ಲಿ ಸಂಭವಿಸುತ್ತದೆ ಅದನ್ನು ಅಪೂರ್ಣ ಪ್ರಾಬಲ್ಯ ಅಥವಾ ಸಹ ಪ್ರಾಬಲ್ಯ ಎಂದು ಕರೆಯಲಾಗುತ್ತದೆ ಮತ್ತು ಅದರ ರೂಪಾಂತರವಾಗಿದೆ ಮತ್ತು ನಾವು ಈಗಾಗಲೇ ನೋಡಿದ ಪ್ರಬಲ ಆಲೀಲ್ ನ ಕಡಿಮೆ ಆವರ್ತನ ಇರಬಹುದು ಇದು ನಾವು ನಿರೀಕ್ಷಿಸುವುದಕ್ಕಿಂತ ಸ್ವಲ್ಪ ಭಿನ್ನವಾಗಿದೆ ಈ ಕಾರಣಕ್ಕಾಗಿಯೇ ನಾನು ಇದನ್ನು ನಿರೀಕ್ಷಿಸಿದ್ದಕ್ಕಿಂತ ಭಿನ್ನವಾದದ್ದು ಎಂದು ಕೆಳಗೆ ಇಟ್ಟಿದ್ದೇನೆ ಇದು ಬೇರೆ ಎರಡರೊಂದಿಗೆ ಹೋಗುವುದಿಲ್ಲ ಹಂಟಿಂಗ್ಟನ್ ಕಾಯಿಲೆಯ ಸಂದರ್ಭದಲ್ಲಿ ನಾವು ಇದನ್ನು ಈಗಾಗಲೇ ನೋಡಿದ್ದೇವೆ ಪ್ರಬಲವಾದ ಆಲೀಲ್ ಇರುವವರೆಗೂ ನೀವು ರೋಗವನ್ನು ಪಡೆಯಲಿದ್ದೀರಿ ಆದರೆ ಪ್ರಬಲ ಆಲೀಲ್ ಇರುವಿಕೆಯು ಜನಸಂಖ್ಯೆಯಲ್ಲಿ ಬಹಳ ಕಡಿಮೆ ಆವರ್ತನವನ್ನು ಹೊಂದಿದೆ ಇದು ಅದರ ಅರ್ಥವಾಗಿದೆ ಆದ್ದರಿಂದ ಇದು ಯಾವಾಗಲೂ ಸಂಪೂರ್ಣವಲ್ಲ ಈ ರೀತಿಯ ವರ್ಣಪಟಲವು ಅಪೂರ್ಣ ಪ್ರಾಬಲ್ಯ ಅಥವಾ ಸಹ ಪ್ರಾಬಲ್ಯದಿಂದ ಸಂಪೂರ್ಣ ಪ್ರಾಬಲ್ಯದವರೆಗೆ ಅಸ್ತಿತ್ವದಲ್ಲಿರುತ್ತದೆ ಈ ರೀತಿಯ ಒಂದು ವಿಭಿನ್ನ ಸಸ್ಯದ ಸಂದರ್ಭವು ಅಪೂರ್ಣ ಪ್ರಾಬಲ್ಯದ ಒಂದು ಉದಾಹರಣೆಯಾಗಿದೆ ನೀವು ಕೆಂಪು ಮತ್ತು ಬಿಳಿ ಹೂವುಗಳ ನಿಜವಾದ ಸಂತಾನೋತ್ಪತ್ತಿಯನ್ನು ತೆಗೆದುಕೊಂಡರೆ ಮತ್ತು ಅವುಗಳನ್ನು ಒಟ್ಟಿಗೆ ಕೂಡಿಸಿದರೆ ದೊಡ್ಡ ಆರ್ ಮತ್ತು ದೊಡ್ಡ ಡಬ್ಲ್ಯೂ ಗ್ಯಾಮೆಟ್ ಗಳಾಗಿರುತ್ತವೆ ಎಫ್1 ಪೀಳಿಗೆಯಲ್ಲಿ ಎಲ್ಲಾ ಹೂವುಗಳು ಕೆಂಪು ಮತ್ತು ಬಿಳಿ ಬಣ್ಣಗಳ ನಡುವಿನ ಗುಲಾಬಿ ಬಣ್ಣದ್ದಾಗಿರುತ್ತವೆ ಆದ್ದರಿಂದ ಇದು ಕೆಂಪು ಅಥವಾ ಬಿಳಿ ಬಣ್ಣವಲ್ಲ CR CW ಗುಲಾಬಿ ಹೂವನ್ನು ಉಂಟುಮಾಡಿದೆ ಕೆಂಪು ಹೂವನ್ನಲ್ಲ ಮತ್ತು ಇದು ಅಪೂರ್ಣ ಪ್ರಾಬಲ್ಯದ ಉದಾಹರಣೆಯಾಗಿದೆ ನೀವು ಇದನ್ನು ಮತ್ತಷ್ಟು ಮುಂದಕ್ಕೆ ತೆಗೆದುಕೊಳ್ಳಿ ನೀವು ಎಫ್1 ಪೀಳಿಗೆಯಿಂದ CR CW ಅರ್ಧ ಮತ್ತು ಅರ್ಧವನ್ನು ಗ್ಯಾಮೆಟ್ ಗಳಾಗಿ ಹೊಂದಿದ್ದೀರಿ ನಂತರ ನೀವು ಪುನ್ನೆಟ್ ಚೌಕದ ವಿಶ್ಲೇಷಣೆಯನ್ನು ಮಾಡಿದರೆ ಎಫ್2 ಪೀಳಿಗೆಯಲ್ಲಿ ನಾಲ್ಕನೇ ಒಂದು ಭಾಗ ಕೆಂಪು ಅರ್ಧ ಭಾಗ ಗುಲಾಬಿ ಮತ್ತು ನಾಲ್ಕನೇ ಒಂದು ಭಾಗ ಬಿಳಿಯಾಗಿರುತ್ತದೆ ಇದು ಅಪೂರ್ಣ ಪ್ರಾಬಲ್ಯದ ಉದಾಹರಣೆಯಾಗಿದೆ ಇದು ಮೆಂಡೆಲಿಯನ್ ತತ್ವಗಳಿಂದ ಊಹಿಸಿದ್ದಕ್ಕಿಂತ ಭಿನ್ನವಾಗಿದೆ ಪ್ರಾಬಲ್ಯದ ಆಲೀಲ್ ನ ಕಡಿಮೆ ಆವರ್ತನಕ್ಕೆ ನಾವು ಈಗಾಗಲೇ ಒಂದು ಉದಾಹರಣೆಯನ್ನು ನೋಡಿದ್ದೇವೆ ಇನ್ನೊಂದು ಉದಾಹರಣೆಯೆಂದರೆ ಪಾಲಿಡಾಕ್ಟಿಲಿ ಕೈಯಲ್ಲಿ ಅಥವಾ ಪಾದದಲ್ಲಿ 5ಕ್ಕಿಂತ ಹೆಚ್ಚು ಬೆರಳುಗಳನ್ನು ಹೊಂದಿರುವುದು ಇದು ಪ್ರಪಂಚದಾದ್ಯಂತ ಸಾವಿರಕ್ಕೆ ಒಬ್ಬರಲ್ಲಿ ಕಂಡುಬರುತ್ತದೆ ಇದು ಪ್ರಬಲವಾದ ಆಲೀಲ್ ಆಗಿದೆ ಪಾಲಿಡಾಕ್ಟಿಲಿ ಪ್ರದರ್ಶಿಸಲು ಒಂದು ಆಲೀಲ್ ಇದ್ದರೆ ಸಾಕು ಆದರೆ ಬಹುಪಾಲು ಜನರು ಪಾಲಿಡಾಕ್ಟಿಲಿ ಹೊಂದಿರುವುದಿಲ್ಲ ಎಂದು ನಮಗೆ ತಿಳಿದಿದೆ ಆದ್ದರಿಂದ ಪ್ರಾಬಲ್ಯವೆಂದರೆ ಯಾವಾಗಲೂ ಬಹುಮತವೆಂದು ಅರ್ಥವಲ್ಲ ಆದ್ದರಿಂದ ಇದು ನಾವು ನೆನಪಿನಲ್ಲಿಟ್ಟುಕೊಳ್ಳಬೇಕಾದ ವಿಷಯ ಅಂತೆಯೇ ಅಕೋಂಡ್ರೊಪ್ಲಾಸಿಯಾ ಒಂದು ರೀತಿಯ ಕುಬ್ಜತೆಯೂ ಸಹ ಪ್ರಬಲ ಆಲೀಲ್ ನಿಂದ ಉಂಟಾಗುತ್ತದೆ ಭಾರತದಲ್ಲಿ 15000 ಜನರಲ್ಲಿ ಒಬ್ಬರು ಈ ಅಕೋಂಡ್ರೊಪ್ಲಾಸಿಯಾ ವನ್ನು ಹೊಂದಿದ್ದರೆ ಯುಎಸ್ನಲ್ಲಿ 400 ಜನರಲ್ಲಿ ಒಬ್ಬರು ಅಕೋಂಡ್ರೊಪ್ಲಾಸಿಯಾ ವನ್ನು ಹೊಂದಿರುತ್ತಾರೆ ಮತ್ತು ದ್ವಿಗುಣ ಹಿಂಜರಿತ ಆಲೀಲ್ ಗಳು ಸಾಮಾನ್ಯವಾಗಿ ಜನಸಂಖ್ಯೆಯಲ್ಲಿ ಕಂಡುಬರುತ್ತವೆ ಏಕೆಂದರೆ ಒಂದು ಆಲೀಲ್ ಪ್ರಬಲವಾಗಿದ್ದರೆ ಅಕೋಂಡ್ರೊಪ್ಲಾಸಿಯಾ ವು ನೆಲೆಗೊಳ್ಳಬಹುದಿತ್ತು ಆದರೆ 15000 ಜನರಲ್ಲಿ ಒಬ್ಬರು ಮಾತ್ರ ರೋಗವನ್ನು ಹೊಂದಿರುತ್ತಾರೆ ಎಂದು ನಮಗೆ ತಿಳಿದಿದೆ ಅಂದರೆ ಜನಸಂಖ್ಯೆಯಲ್ಲಿ ಹೆಚ್ಚಿನವರು ಹಿಂಜರಿತ ಆಲೀಲ್ ಗಳನ್ನು ಹೊಂದಿದ್ದಾರೆ ಅವುಗಳು ಕನಿಷ್ಟ ಒಂದು ಪ್ರಬಲ ಆಲೀಲ್ ಅನ್ನು ಸಹ ಹೊಂದಿಲ್ಲ ಇದು ಪ್ರಬಲ ಆಲೀಲ್ ನ ಅತ್ಯಂತ ಕಡಿಮೆ ಆವರ್ತನವಾಗಿದೆ ನಾವು ಈಗಾಗಲೇ ಹಂಟಿಂಗ್ಟನ್ ಕಾಯಿಲೆಯ ಉದಾಹರಣೆಯನ್ನು ನೋಡಿದ್ದೇವೆ ಮುಂದಿನ ಮೆಂಡೆಲಿಯನ್ ಅಲ್ಲದ ಅಂಶವೆಂದರೆ ಬಹು ಆಲೀಲ್ ಗಳು ಒಂದು ಗುಣಲಕ್ಷಣವನ್ನು ನಿರ್ಧರಿಸಬಹುದು ಕೇವಲ ಎರಡಲ್ಲ ಬಹು ಆಲೀಲ್ ಗಳು ಉದಾಹರಣೆಗೆ ಇದು ರಕ್ತ ಗುಂಪುಗಳ ಒಂದು ಉತ್ತಮ ಉದಾಹರಣೆಯಾಗಿದೆ ಎ ಬಿ ಎಬಿ ಮತ್ತು ಒ ಎಂಬ ನಾಲ್ಕು ಪ್ರಮುಖ ರಕ್ತ ಗುಂಪುಗಳಿವೆ ಎಂದು ನಮಗೆ ತಿಳಿದಿದೆ ಮತ್ತು ಸಹಜವಾಗಿ Rh ಧನಾತ್ಮಕ Rh ಋಣಾತ್ಮಕ ಇರುತ್ತದೆ ನಾವು ಇವುಗಳನ್ನು ಸದ್ಯಕ್ಕೆ ಬದಿಗಿರಿಸುತ್ತೇವೆ ಎ ಬಿ ಎಬಿ ಮತ್ತು ಒ ಇವೆ ಎಂದು ನಮಗೆ ತಿಳಿದಿದೆ ಮತ್ತು ಇದನ್ನು 3 ಆಲೀಲ್ ಗಳು ನಿರ್ಧರಿಸುತ್ತದೆ 3 ಆಲೀಲ್ ಗಳು ದೊಡ್ಡ ಎ ದೊಡ್ಡ ಬಿ ಮತ್ತೆ ಬೇರೇನೂ ಇಲ್ಲ ಮತ್ತು ಐ ಬರೆದಿದ್ದೇನೆ ಸಣ್ಣ ಐ IA IB ಮತ್ತು ಸಣ್ಣ ಐ ನಾವು ಅದನ್ನು ಆ ರೀತಿ ಹೆಸರಿಸುತ್ತೇವೆ ಇವು ನಮಗೆ ರಕ್ತದ ಗುಂಪನ್ನು ನಿರ್ಧರಿಸುತ್ತವೆ ಅದು IA IA ಅಥವಾ IAi ಆಗಿದ್ದರೆ ಎ ಪ್ರಕಾರದ ಫಲಿತಾಂಶಗಳು ಬರುತ್ತವೆ ಅದು ಬಿ ಗುಂಪಾಗಿದ್ದರೆ ಅದು IB IB ಅಥವಾ IBi ಆಗಿರುತ್ತದೆ ಮತ್ತು ಅದು ಎಬಿ ಆಗಿದ್ದರೆ ಅದು ಎರಡೂ ದೊಡ್ಡ IA IB ಆಗಿರುತ್ತದೆ ಮತ್ತು ಎ ಅಥವಾ ಬಿ ಇಲ್ಲದಿದ್ದಾಗ ಅದು ಒ ಆಗಿರುತ್ತದೆ ಅಥವಾ ಬೇರೆ ರೀತಿಯಲ್ಲಿ ಹೇಳುವುದಾದರೆ ii ಆಗಿರುತ್ತದೆ ನಿಜವಾಗಿ ಏನಾಗುತ್ತದೆ ಎಂಬುದರ ಪ್ರಕಾರ ಇವು ಆಲೀಲ್ ಗಳು ಈ ಎ ಮತ್ತು ಬಿ ಆರ್ಬಿಸಿ ಗಳ ಮೇಲ್ಮೈಯಲ್ಲಿರುವ ಕಾರ್ಬೋಹೈಡ್ರೇಟ್ ಗಳನ್ನು ಉಲ್ಲೇಖಿಸುತ್ತವೆ ಎ ಮತ್ತು ಬಿ ವಿಭಿನ್ನ ಕಾರ್ಬೋಹೈಡ್ರೇಟ್ ಗಳಾಗಿವೆ ಮತ್ತು IA ಅಥವಾ ಎ ಕಾರ್ಬೋಹೈಡ್ರೇಟ್ ಅನ್ನು ಮರೂನ್ ವೃತ್ತದಿಂದ ಬಿ ಕಾರ್ಬೋಹೈಡ್ರೇಟ್ ಅನ್ನು ನೀಲಿ ವೃತ್ತದಿಂದ ಪ್ರತಿನಿಧಿಸಲಾಗುತ್ತದೆ ಮತ್ತು ಯಾವುದೇ ಕಾರ್ಬೋಹೈಡ್ರೇಟ್ ಗಳಿಲ್ಲದಿದ್ದರೆ ಎ ಅಥವಾ ಬಿ ಆಗುವುದಿಲ್ಲ ಮತ್ತು ಅದು ಚಿಕ್ಕ ಐ ಆಗಿದೆ ಆದ್ದರಿಂದ ಇದು ಬಿಲ್ಲೆ ಆಕಾರದ ಕೆಂಪು ರಕ್ತ ಕಣವಾಗಿದ್ದರೆ ಅದು ಎಲ್ಲಾ ಎ ಕಾರ್ಬೋಹೈಡ್ರೇಟ್ ಗಳನ್ನು ವ್ಯಕ್ತಪಡಿಸಿದರೆ ಅದು ಎ ರಕ್ತ ಗುಂಪಾಗಿರುತ್ತದೆ ಇದು ಎಲ್ಲಾ ಬಿ ಕಾರ್ಬೋಹೈಡ್ರೇಟ್ ಗಳನ್ನು ವ್ಯಕ್ತಪಡಿಸುತ್ತಿದ್ದರೆ ಅದು ಬಿ ರಕ್ತ ಗುಂಪಾಗಿರುತ್ತದೆ ಇದು ಎ ಮತ್ತು ಬಿ ಕಾರ್ಬೋಹೈಡ್ರೇಟ್ ಗಳನ್ನು ವ್ಯಕ್ತಪಡಿಸುತ್ತಿದ್ದರೆ ಅದು ಎಬಿ ಆಗಿರುತ್ತದೆ ಮತ್ತು ಯಾವುದೂ ಇಲ್ಲದಿದ್ದರೆ ಅದು ಒ ಗುಂಪಾಗಿರುತ್ತದೆ ಸಹ ಪ್ರಾಬಲ್ಯ ಎಂದು ಕರೆಯಲ್ಪಡುವುದಕ್ಕೆ ಇದು ಒಂದು ಉದಾಹರಣೆಯಾಗಿದೆ ಅಲ್ಲಿ ಎ ಮತ್ತು ಬಿ ಎರಡನ್ನೂ ಏಕಕಾಲದಲ್ಲಿ ತೋರಿಸಲಾಗುತ್ತಿದೆ ಅದನ್ನೇ ಸಹ ಪ್ರಾಬಲ್ಯ ಎಂದು ಕರೆಯಲಾಗುತ್ತದೆ ಇದು ಮೆಂಡೆಲಿಯನ್ ಆನುವಂಶಿಕತೆಯಿಂದ ಭಿನ್ನವಾಗಿದೆ ಪ್ಲಿಯೋಟ್ರೋಪಿ ಸಹ ಮೆಂಡೆಲಿಯನ್ ಅಲ್ಲ ಇದರರ್ಥ ಒಂದೇ ವಂಶವಾಹಿಯು ಅನೇಕ ಲಕ್ಷಣಗಳ ಮೇಲೆ ಪರಿಣಾಮ ಬೀರುತ್ತದೆ ಒಂದಲ್ಲ ಅದು ಅನೇಕ ಫಿನೋಟೈಪ್ ಗಳ ಮೇಲೆ ಪರಿಣಾಮ ಬೀರುತ್ತದೆ ಇದಕ್ಕೆ ಉದಾಹರಣೆಯೆಂದರೆ ಅದೇ ವಂಶವಾಹಿಯು ಕುಡಗೋಲು ಕೋಶ ಕಾಯಿಲೆ ಮತ್ತು ಸಿಸ್ಟಿಕ್ ಫೈಬ್ರೋಸಿಸ್ ಸಂಬಂಧಿಸಿದ ರೋಗಲಕ್ಷಣಗಳನ್ನು ಉಂಟುಮಾಡುತ್ತದೆ ಇಲ್ಲಿ ನೀಡಲಾಗಿರುವ ವೀಡಿಯೊವನ್ನು ನೀವು ನೋಡಬಹುದು ಕೊನೆಯಲ್ಲಿ ತೋರಿಸಲಾದ ವೀಡಿಯೊವು ನಿಮಗೆ ಪ್ಲಿಯೋಟ್ರೋಪಿ ಬಗ್ಗೆ ಹೆಚ್ಚಿನ ವಿವರಗಳನ್ನು ನೀಡುತ್ತದೆ ಒಂದು ಲೋಕಸ್ ನಲ್ಲಿನ ವಂಶವಾಹಿ ಕಾರಣದಿಂದಾಗಿ ಫಿನೋಟೈಪ್ ನ ಅಭಿವ್ಯಕ್ತಿ ಮತ್ತೊಂದು ಲೋಕಸ್ ನಲ್ಲಿನ ಇನ್ನೊಂದು ವಂಶವಾಹಿಯನ್ನು ಅವಲಂಬಿಸಿದಾಗ ಎಪಿಸ್ಟಾಸಿಸ್ ಉಂಟಾಗುತ್ತದೆ ಒಂದರ ಅಭಿವ್ಯಕ್ತಿ ಇನ್ನೊಂದರ ಮೇಲೆ ಅವಲಂಬಿತವಾಗಿರುತ್ತದೆ ಅದು ಸಂಭವಿಸಿದಲ್ಲಿ ಅದನ್ನು ಎಪಿಸ್ಟಾಸಿಸ್ ಎಂದು ಕರೆಯಲಾಗುತ್ತದೆ ಮತ್ತು ಇದು ಸ್ಪಷ್ಟವಾಗಿ ಮೆಂಡೆಲಿಯನ್ ಅಲ್ಲ ಇದು ಸಂಭವಿಸುತ್ತದೆ ತುಪ್ಪಳದ ಬಣ್ಣವು ಉದಾಹರಣೆಯಾಗಿದೆ ಇದು ಕಪ್ಪು ಬಣ್ಣದ್ದಾಗಿರಬಹುದು ಅದು ಪ್ರಬಲವಾದ ಬಿ ದೊಡ್ಡ ಬಿ ಯಿಂದ ಉಂಟಾಗುತ್ತದೆ ಅಥವಾ ಎರಡು ಹಿಂಜರಿತ ಸಣ್ಣ ಬಿ ಯಿಂದ ಕಂದು ಬಣ್ಣದ್ದಾಗಿರಬಹುದು ಆದರೆ ತುಪ್ಪಳದ ಬಣ್ಣವು ಬಣ್ಣವನ್ನು ಸ್ವತಃ ವ್ಯಕ್ತಪಡಿಸುತ್ತದೆಯೇ ಅಥವಾ ಇಲ್ಲವೇ ಬಣ್ಣವು ತುಪ್ಪಳದಲ್ಲಿ ಸಂಗ್ರಹವಾಗುತ್ತದೆಯೋ ಇಲ್ಲವೋ ಎಂಬುದನ್ನು ನಿರ್ಧರಿಸಲಾಗುತ್ತದೆ ಅದು ಸಂಗ್ರಹವಾದರೆ ಮತ್ತೆ ಅದು ಪ್ರಬಲವಾಗಿರುತ್ತದೆ ಅದು ಸಂಗ್ರಹವಾಗದಿದ್ದರೆ ಅದು ಹಿಂಜರಿತವಾಗಿರುತ್ತದೆ ಎರಡು ಹಿಂಜರಿತ ಏಕಲಿಂಗೀಯ ಹಿಂಜರಿತವಾಗಿರುತ್ತದೆ ಆದ್ದರಿಂದ ಕೇವಲ ಅದು ಯಾವ ಬಣ್ಣದ್ದಾಗಿದೆ ಎಂಬುದನ್ನು ಮಾತ್ರವಲ್ಲ ಬಣ್ಣವು ತುಪ್ಪಳದಲ್ಲಿ ಸಂಗ್ರಹವಾಗುತ್ತದೆಯೇ ಎಂಬುದೂ ಸಹ ಪ್ರಾಣಿ ಕಪ್ಪು ಬಣ್ಣಕ್ಕೆ ತಿರುಗುತ್ತದೆಯೇ ಪ್ರಾಣಿಗಳ ತುಪ್ಪಳವು ಕಪ್ಪು ಅಥವಾ ಕಂದು ಬಣ್ಣಕ್ಕೆ ತಿರುಗುತ್ತದೆಯೇ ಅಥವಾ ಯಾವುದೇ ಬಣ್ಣವಿರುವುದಿಲ್ಲವೇ ಬಹುಶಃ ಬಿಳಿ ಬಣ್ಣದ್ದಾಗಿರುತ್ತದೆಯೇ ಎಂಬುದನ್ನು ನಿರ್ಧರಿಸುತ್ತವೆ ಇದು ಅಂತಹ ಕೂಡಿಕೆಯ ಉದಾಹರಣೆಯಾಗಿದೆ ಬೇರೆ ರೀತಿಯಲ್ಲಿ ಹೇಳುವುದಾದರೆ ನೀವು ದುಪ್ಪಟ್ಟು ಮಿಶ್ರಣ ರೀತಿಯ ಕೂಡಿಕೆ ಪರಿಸ್ಥಿತಿಯನ್ನು ಬಳಸಿ ಇದನ್ನು ವಿಶ್ಲೇಷಿಸಬಹುದು ನೀವು ಆ ಬಣ್ಣ ಮತ್ತು ಬಣ್ಣದ ಅಭಿವ್ಯಕ್ತಿಯ ನಡುವೆ ದುಪ್ಪಟ್ಟು ಮಿಶ್ರಣ ಮಾಡಿದರೆ ಬಣ್ಣವನ್ನು ಠೇವಣಿ ಮಾಡಲಾಗಿದೆಯೆ ಎಂಬುದನ್ನು ಈ ಇ ಮೂಲಕ ತೋರಿಸಲಾಗುತ್ತದೆ ಆಗ ಈ ಎರಡು ಅಂಶಗಳಿಗೆ ಈ ರೀತಿಯ ಪುನ್ನೆಟ್ ಚೌಕವು ಈ ಎರಡು ಲಕ್ಷಣಗಳಿಂದ ಬರುತ್ತದೆ ಮತ್ತು ಆ ಎರಡೂ ಅಕ್ಷರಗಳು ಒಟ್ಟಾಗಿ ನಾಯಿಯಲ್ಲಿ ಬಣ್ಣವು ಕಂಡು ಬರುತ್ತದೆಯೇ ಅಥವಾ ಇಲ್ಲವೇ ಎಂಬುದನ್ನು ನಿರ್ಧರಿಸುತ್ತವೆ ಉದಾಹರಣೆಗೆ ಈ ಸಂದರ್ಭದಲ್ಲಿ 9 ಬಣ್ಣವನ್ನು ಹೊಂದಿರುತ್ತದೆ 3 ಬಣ್ಣವನ್ನು ಹೊಂದಿರುವುದಿಲ್ಲ 9 ಕಪ್ಪು ಬಣ್ಣವನ್ನು ಹೊಂದಿರುತ್ತದೆ ಮತ್ತು 3 ಯಾವುದೇ ಬಣ್ಣವನ್ನು ಹೊಂದಿರುವುದಿಲ್ಲ ಆದರೆ 4 ಕಂದು ಬಣ್ಣದ್ದಾಗಿರಬಹುದು ಪ್ರಬಲವಾಗಿರಬಹುದು ಹಿಂಜರಿತವಾಗಿರಬಹುದು ಮತ್ತು ಯಾವುದೇ ಬಣ್ಣವನ್ನು ಹೊಂದಿಲ್ಲದಿರಬುಹುದು ಆದ್ದರಿಂದ ಇದು 2 ಗುಣಲಕ್ಷಣಗಳಿಗೆ ಅತ್ಯುತ್ಕೃಷ್ಟ ಮೆಂಡೆಲಿಯನ್ ಪುನ್ನೆಟ್ ಚೌಕಕ್ಕಿಂತ ಭಿನ್ನವಾಗಿದೆ ಪಾಲಿಜೆನಿಕ್ ಆನುವಂಶಿಕತೆಯು ಮೆಂಡೆಲಿಯನ್ ಆನುವಂಶಿಕತೆಯ ಮತ್ತೊಂದು ರೂಪಾಂತರವಾಗಿದೆ ಅಲ್ಲಿ ಅನೇಕ ವಂಶವಾಹಿಗಳು ಗುಣಲಕ್ಷಣದ ಅಭಿವ್ಯಕ್ತಿಯನ್ನು ನಿರ್ಧರಿಸುತ್ತವೆ ಚರ್ಮದ ಬಣ್ಣವನ್ನು 3 ವಂಶವಾಹಿಗಳಿಂದ ನಿರ್ಧರಿಸಲಾಗುತ್ತದೆ ಮಾನವನ ಎತ್ತರವು ಪಾಲಿಜೆನಿಕ್ ಆನುವಂಶಿಕತೆಗೆ ಮತ್ತೊಂದು ಉತ್ತಮ ಉದಾಹರಣೆಯಾಗಿದೆ ಇಲ್ಲಿ ಅನೇಕ ವಂಶವಾಹಿಗಳು ವ್ಯಕ್ತಿಯ ಎತ್ತರವನ್ನು ನಿರ್ಧರಿಸುತ್ತವೆ ಆದ್ದರಿಂದ ಅಲ್ಲಿ ಒಂದು ಮೃದುವಾದ ವ್ಯತ್ಯಾಸವಿದೆ ಎತ್ತರಗಳಲ್ಲಿ ಚರ್ಮದ ಬಣ್ಣದಲ್ಲಿ ಮತ್ತು ಇನ್ನಿತರ ವಿಷಯಗಳಲ್ಲಿ ನಿರಂತರ ವ್ಯತ್ಯಾಸವಿದೆ ಏಕೆಂದರೆ ಅನೇಕ ವಂಶವಾಹಿಗಳು ಇದನ್ನು ನಿರ್ಧರಿಸುತ್ತಿವೆ ಚರ್ಮದ ಬಣ್ಣದಲ್ಲಿ ಇದನ್ನು 3 ವಂಶವಾಹಿಗಳು ನಿರ್ಧರಿಸುತ್ತವೆ ಇದು ತ್ರಿ ಹೈಬ್ರಿಡ್ ಕೂಡಿಕೆಯನ್ನು ತೋರಿಸುವ ಪುನ್ನೆಟ್ ಚೌಕ ನೀವು ನೋಡುವಂತೆ ಕನಿಷ್ಠ 7 ವಿಭಿನ್ನ ಸಾಧ್ಯತೆಗಳು ಅಸ್ತಿತ್ವದಲ್ಲಿವೆ ಇಲ್ಲಿ ಎಲ್ಲವೂ ಹಿಂಜರಿತವಾಗಿದ್ದರೂ ಯಾವುದೇ ಬಣ್ಣವಿಲ್ಲ ಮತ್ತು ನಂತರ ಈ ಬಣ್ಣದ 664 ಸ್ವಲ್ಪ ಗಾಢವಾದ ನೆರಳಿನ 1564 ಗಾಢವಾದ ನೆರಳಿನ 2064 ಗಾಢವಾದ ನೆರಳಿನ 1564 ಮತ್ತು ನೀಲಿ ಬಣ್ಣದ ವಿವಿಧ ಸಂಖ್ಯೆಗಳ ಮೂಲಕ ಹೋದರೆ ನೀವು ಇಲ್ಲಿ ನೀಡಲಾಗಿರುವ ನೀಲಿ ನೆರಳಿನ ನಕ್ಷತ್ರಗಳನ್ನು ಪಡೆಯಬಹುದು ಅದು ಇಲ್ಲಿ ಬಣ್ಣದ ತೀವ್ರತೆಯನ್ನು ನೇರವಾಗಿ ತೋರಿಸುತ್ತದೆ ಮತ್ತು ನೀವು ಮುಂದೆ ಹೋದಂತೆ ತೀವ್ರತೆಯು ಹೆಚ್ಚಳವಾಗುತ್ತದೆ ಹೆಚ್ಚಿನ ತೀವ್ರತೆಗೆ 1564 664 ಇನ್ನೂ ಹೆಚ್ಚಿನದು ಮತ್ತು 164 ಹೆಚ್ಚು ಗಾಢವಾದದ್ದು ಇಲ್ಲಿ ಸಾಧ್ಯವಾದಷ್ಟು ಗಾಢವಾದದ್ದು ಈ ಆರರಿಂದ ಉಂಟಾಗುವ ಒಂದು ನಿರ್ದಿಷ್ಟ ರೀತಿಯದ್ದಾಗಿದೆ ಆದ್ದರಿಂದ ಇವುಗಳು ವಿವಿಧ ಫಿನೋಟೈಪ್ ಗಳು ಕಪ್ಪು ಚರ್ಮದ ಆಲೀಲ್ ಗಳ ಸಂಖ್ಯೆಗಳು ಮತ್ತು ಹೀಗೆ 3 ವಿಭಿನ್ನ ವಂಶವಾಹಿಗಳು ಚರ್ಮದ ಬಣ್ಣವನ್ನು ನಿರ್ಧರಿಸುತ್ತವೆ ನಾವು ನೋಡಲಿರುವ ಕೊನೆಯ ವಿಷಯವೆಂದರೆ ಪರಿಸರವು ಸಹ ಫಿನೋಟೈಪ್ ಮೇಲೆ ಪರಿಣಾಮ ಬೀರಬಹುದು ವಂಶವಾಹಿ ಮಾತ್ರವಲ್ಲ ವಂಶವಾಹಿ ವ್ಯಕ್ತವಾಗುವ ವಾತಾವರಣವೂ ಸಹ ಪರಿಣಾಮ ಬೀರಬಹುದು ಉದಾಹರಣೆಗೆ ಪೋಷಣೆ ಎತ್ತರದ ಮೇಲೆ ಪರಿಣಾಮ ಬೀರುತ್ತದೆ ಎತ್ತರವನ್ನು ಹಲವಾರು ವಂಶವಾಹಿಗಳಿಂದ ನಿರ್ಧರಿಸಬಹುದು ಆದರೆ ವ್ಯಕ್ತಿಯು ಆ ಎತ್ತರಕ್ಕೆ ತಕ್ಕಂತೆ ಬೆಳೆಯುತ್ತಾನೆಯೇ ಎಂಬುದು ಪೌಷ್ಠಿಕಾಂಶವನ್ನು ಅವಲಂಬಿಸಿರುತ್ತದೆ ಆದ್ದರಿಂದ ಪರಿಸರವು ಎತ್ತರವನ್ನು ನಿರ್ಧರಿಸುತ್ತಿದೆ ವ್ಯಾಯಾಮವು ನೋಟದ ಮೇಲೆ ಪರಿಣಾಮ ಬೀರುತ್ತದೆ ಬಹುಶಃ ನೀವು ನೋಟದೊಂದಿಗೆ ಹುಟ್ಟಿದ್ದೀರಿ ಆದರೆ ನೋಟಕ್ಕೆ ಅನುಗುಣವಾಗಿ ಸಾಮರ್ಥ್ಯವನ್ನು ತಲುಪಲು ನೀವು ವ್ಯಾಯಾಮ ಮಾಡಬೇಕಾಗುತ್ತದೆ ಅನುಭವವು ಬುದ್ಧಿವಂತಿಕೆಗೆ ಸಹಾಯ ಮಾಡುತ್ತದೆ ನಾನು ಇಲ್ಲಿ ಹೊಂದಿರುವ ಚಿತ್ರಾತ್ಮಕ ಉದಾಹರಣೆಯು ಹೈಡ್ರೇಂಜ ಹೂವಿನ ಬಣ್ಣದ್ದಾಗಿದೆ ಇದು ಮಣ್ಣಿನ ಆಮ್ಲೀಯತೆಯ ಮಟ್ಟವನ್ನು ಅವಲಂಬಿಸಿ ಈ ಬಣ್ಣದ್ದಾಗಿರಬಹುದು ಬೇರೇನೂ ಅಲ್ಲ ಇದು ಅದೇ ವಂಶವಾಹಿ ಅದೇ ಅಭಿವ್ಯಕ್ತಿ ಆದರೆ ಯಾವ ಬಣ್ಣವನ್ನು ವ್ಯಕ್ತಪಡಿಸಲಾಗುತ್ತದೆ ಎಂಬುದು ಅದರ ಪರಿಸರ ಮತ್ತು ಸ್ಥಿತಿಯಿಂದ ನಿರ್ಧರಿಸಲಾಗುತ್ತದೆ ಈ ಸಂದರ್ಭದಲ್ಲಿ ಅದು ಮಣ್ಣಿನ ಆಮ್ಲೀಯತೆಯಾಗಿದೆ ಪರಿಚಯದ ನಂತರ ನಾವು ನೋಡಿದ ಯಾವುದೇ ವಿಷಯದಲ್ಲಿ ಅದು ಸಾಕಷ್ಟು ಮೂಲಭೂತ ಮಾಹಿತಿಯಾಗಿದೆ ಎಂದು ನಾನು ಭಾವಿಸುತ್ತೇನೆ ನಾವು ಕಥೆಗಳ ರೂಪದಲ್ಲಿ ಜೈವಿಕ ಅಣುಗಳನ್ನು ನೋಡಿದ್ದೇವೆ ಖಚಿತಪಡಿಸಲು ಹೇಳುತ್ತೇನೆ ಇದು ಕೇವಲ ಮಾಹಿತಿಯ ಗುಂಪಲ್ಲ ನಾಲ್ಕು ಪ್ರಮುಖ ಜೈವಿಕ ಅಣುಗಳು ಕಾರ್ಬೋಹೈಡ್ರೇಟ್ ಗಳು ಪ್ರೋಟೀನ್ ಗಳು ಅಥವಾ ಅಮೈನೋ ಆಮ್ಲಗಳು ಇರುವುದನ್ನು ನಾವು ನೋಡಿದ್ದೇವೆ ನಂತರ ನ್ಯೂಕ್ಲಿಯಿಕ್ ಆಮ್ಲಗಳು ಲಿಪಿಡ್ಗಳು ಮತ್ತು ಪ್ರತಿಯೊಂದೂ ತಮ್ಮದೇ ಆದ ರಚನೆಯನ್ನು ಹೊಂದಿರುತ್ತವೆ ಮತ್ತು ರಚನೆಯು ಅದರ ಕಾರ್ಯವನ್ನು ನಿರ್ಧರಿಸುತ್ತದೆ ಜೈವಿಕ ಅಣುಗಳ ಕುರಿತಾದ ನಿರ್ದಿಷ್ಟ ಉಪನ್ಯಾಸಗಳ ಸರಣಿಯ ಉಪಯುಕ್ತವಾದ ಪಾಠ ಅದು ಮತ್ತು ನಾವು ಕೋಶಗಳ ಬೆಳವಣಿಗೆಯನ್ನೂ ಸಹ ನೋಡಿದ್ದೇವೆ ಜೀವಕೋಶದ ಬೆಳವಣಿಗೆಯನ್ನು ಪ್ರಮಾಣೀಕರಿಸುವುದು ಏಕೆ ಮುಖ್ಯ ಜೀವಕೋಶದ ಬೆಳವಣಿಗೆ ಎಂದರೆ ಜನಸಂಖ್ಯೆಯ ಬೆಳವಣಿಗೆ ಎಂದರ್ಥ ಕೋಶಗಳ ಸಂಖ್ಯೆ ಅಥವಾ ಕೋಶಗಳ ದ್ರವ್ಯರಾಶಿ ಹೆಚ್ಚುತ್ತಿದೆ ಪ್ರತಿ ಒಂದು ಪರಿಮಾಣಕ್ಕೆ ಜೀವಕೋಶಗಳ ದ್ರವ್ಯರಾಶಿ ಪ್ರತಿ ಒಂದು ಪರಿಮಾಣಕ್ಕೆ ಕೋಶಗಳ ಸಂಖ್ಯೆ ಸಮಯಕ್ಕೆ ತಕ್ಕಂತೆ ಹೆಚ್ಚುತ್ತಿದೆ ಅದನ್ನು ನೀವು ಹೇಗೆ ಪ್ರಮಾಣೀಕರಿಸುತ್ತೀರಿ ಮೊದಲ ಶ್ರೇಣಿಯ ಸಂಬಂಧವನ್ನು ಬಳಸಿಕೊಂಡು ನೀವು ಅದನ್ನು ಮಾಡಬಹುದು ಮತ್ತು ಜೈವಿಕ ರಿಯಾಕ್ಟರ್ ನ ಕಾರ್ಯಾಚರಣೆಯ ಸಮಯವನ್ನು ಕಂಡುಹಿಡಿಯಲು ನೀವು ಅದನ್ನು ಹೇಗೆ ಬಳಸಬಹುದು ಅದನ್ನೂ ನಾವು ನೋಡಿದ್ದೇವೆ ತದನಂತರ ಮೆಂಡೆಲಿಯನ್ ಆನುವಂಶಿಕದ ಕೆಲವು ತತ್ವಗಳನ್ನು ನೋಡಿದ್ದೇವೆ ನಾವು ಬಹಳ ಹಿಂದೆಯೇ ಅಭಿವೃದ್ಧಿಪಡಿಸಿದ ಮೆಂಡೆಲಿಯನ್ ಆನುವಂಶಿಕವನ್ನು ಮೂಲಭೂತ ಪಠ್ಯದ ಒಂದು ಭಾಗವಾಗಿ ನೀಡಲಾಗಿದೆ ಏಕೆಂದರೆ ಅವುಗಳು ಬಹಳ ಹಿಂದೆಯೇ ಅಭಿವೃದ್ಧಿ ಹೊಂದಿದ್ದರೂ ಕೆಲವು ಆನುವಂಶಿಕ ಕಾಯಿಲೆಗಳ ಸಂಭವವನ್ನು ಊಹಿಸಲು ಅವುಗಳನ್ನು ಸುಲಭವಾಗಿ ಬಳಸಬಹುದಾಗಿದೆ ಅದರ ನಂತರ ನಾವು ಎಕ್ಸ್ ಸಂಬಂಧಿತ ಆನುವಂಶಿಕತೆ ಮತ್ತು ಮೆಂಡೆಲಿಯನ್ ಅಲ್ಲದ ಆನುವಂಶಿಕ ಗುಣಲಕ್ಷಣಗಳಂತಹ ಕೆಲವು ಮಾರ್ಪಾಡುಗಳನ್ನು ನೋಡಿದ್ದೇವೆ ಅವುಗಳಲ್ಲಿ ವಿಭಿನ್ನ ರೀತಿಯವುಗಳಿವೆ ಮಧುಲಿಕಾ ದೀಕ್ಷಿತ್ರವರ ಉಪನ್ಯಾಸಗಳಿಂದ ನೀವು ತೆಗೆದುಕೊಳ್ಳುವ ಸಂಗತಿಗಳ ಸಹಯೋಗದೊಂದಿಗೆ ನೀವು ಇದನ್ನು ನೋಡಬಹುದು ಮತ್ತು ಅದು ನಿಮ್ಮ ಸ್ವಂತ ಸವಾಲುಗಳಿಗೆ ನಂತರ ನಿಮ್ಮ ಸ್ವಂತ ಅವಶ್ಯಕತೆಗಳಿಗೆ ಅನ್ವಯಿಸಬಹುದಾದ ಜೀವಶಾಸ್ತ್ರದ ಆಣ್ವಿಕ ಅಂಶಗಳ ಮೇಲೆ ನಿಮಗೆ ಕೆಲವು ಆಧಾರವನ್ನು ನೀಡುತ್ತದೆ ಕನಿಷ್ಠ ನೀವು ಇದಕ್ಕೆ ತೆರೆದುಕೊಂಡಿದ್ದೀರಿ ಮತ್ತು ಅಗತ್ಯಬಿದ್ದಾಗ ಎಲ್ಲಿಗೆ ಹೋಗಬೇಕು ಮತ್ತು ಅಧಿಕ ಮಾಹಿತಿಯನ್ನು ಹೆಚ್ಚಿನ ನಿರ್ದಿಷ್ಟ ಮಾಹಿತಿಯನ್ನು ತೆಗೆದುಕೊಳ್ಳುವುದು ಹೇಗೆ ಎಂಬುದು ನಿಮಗೆ ತಿಳಿದಿದೆ ಕೊನೆಯ ವಿಷಯವೆಂದರೆ ಕೋಶವನ್ನು ಸಂಪೂರ್ಣವಾಗಿ ಅರ್ಥಮಾಡಿಕೊಳ್ಳುವಲ್ಲಿಯೂ ಸಹ ನಾವು ವ್ಯವಹರಿಸುತ್ತಿರುವ ಸಂಕೀರ್ಣತೆಯ ಮಟ್ಟವು ಎಷ್ಟಿದೆ ಎಂಬ ಆಲೋಚನೆಯೊಂದಿಗೆ ನಿಮ್ಮನ್ನು ಬಿಡಲು ನಾನು ಬಯಸುತ್ತೇನೆ ಒಮ್ಮೆ ನಾವು ಕೋಶವನ್ನು ಸಂಪೂರ್ಣವಾಗಿ ಅರ್ಥಮಾಡಿಕೊಂಡರೆ ಬಹುಶಃ ಕುಶಲತೆಯ ಅಂಶಗಳು ಹೆಚ್ಚು ಕಠಿಣವಾಗಬಹುದು ಮತ್ತು ನೀವು ಜೀವನವನ್ನು ಕುಶಲತೆಯಿಂದ ನಿರ್ವಹಿಸುವ ಹಂತಕ್ಕೆ ನಾವು ಬಂದಿದ್ದೇವೆ ಆದರೆ ಅದು ಒಳಗೊಂಡಿರುವ ಸಂಕೀರ್ಣತೆಯ ಕಲ್ಪನೆಯನ್ನು ನಿಮಗೆ ನೀಡಲು ನಾನು ಇದನ್ನು ನಿಮಗೆ ತೋರಿಸುತ್ತೇನೆ ನೇಚರ್ ಪ್ರಕಟಣೆಯ ಮಾನವ ಜೀನೋಮ್ ಯೋಜನೆಯ ವೀಡಿಯೊವನ್ನು ನೀವು ನೋಡಿದ್ದೀರಿ ಎಂದು ನನಗೆ ಖಾತ್ರಿಯಿದೆ ಇದು ಡಿಎನ್ಎ ದಲ್ಲಿನ ಮಾಹಿತಿಯನ್ನು ಎಂಆರ್ಎನ್ಎ ಯ ಮಾಹಿತಿಗೆ ನಕಲಿಸುತ್ತದೆ ಅದು ಪ್ರೋಟೀನ್ ಗಳಲ್ಲಿನ ಮಾಹಿತಿಗೆ ಅನುವಾದಗೊಳ್ಳುತ್ತದೆ ಎಂದು ತೋರಿಸಿದೆ ಮತ್ತು ಅದನ್ನು ವಾಸ್ತವವಾಗಿ ನೀವು ಈಗಾಗಲೇ ತಿಳಿದಿರುವಂತೆ ಸೆಂಟ್ರಲ್ ಡಾಗ್ಮಾ ಎಂದು ಕರೆಯಲಾಗುತ್ತದೆ ಮತ್ತು ನಾವು ಪ್ರೋಟೀನ್ ಗಳ ಬಗ್ಗೆ ತುಂಬಾ ಆಸಕ್ತಿ ಹೊಂದಿದ್ದೇವೆ ಏಕೆಂದರೆ ಅವು ಕೋಶದಲ್ಲಿನ ಪ್ರಮುಖ ಆಣ್ವಿಕ ವರ್ಕ್ಹಾರ್ಸ್ ಗಳಾಗಿವೆ ಅವು ಕೋಶದಲ್ಲಿ ಬಹಳಷ್ಟು ಕೆಲಸಗಳನ್ನು ಮಾಡುತ್ತವೆ ಪ್ರತಿ ಜೈವಿಕ ಅಣುಗಳು ಬಹಳ ಮುಖ್ಯವಾಗಿವೆ ಮತ್ತು ಪ್ರೋಟೀನ್ ಗಳ ಮೇಲೆ ಹೆಚ್ಚು ಗಮನ ಹರಿಸಬಹುದು ಏಕೆಂದರೆ ಇವು ತುಂಬಾ ಸ್ಪಷ್ಟವಾದ ಅನೇಕ ಕೆಲಸಗಳನ್ನು ಮಾಡುತ್ತವೆ ಅದು ಸ್ಪಷ್ಟವಾಗಿ ಕಂಡುಬರುವ ವಿಷಯಗಳ ಆಧಾರವಾಗಿದೆ ನಾವು ಕೆಲವು ಸಮಸ್ಯೆಗಳನ್ನು ನೋಡೋಣ ಮಾನವ ಜೀನೋಮ್ ಯೋಜನೆಯು ಪ್ರಾರಂಭವಾದಾಗ ಆರಂಭಿಕ ಆಲೋಚನೆಯೆಂದರೆ ಡಿಎನ್ಎ ಯು ಪ್ರೋಟೀನ್ ಗಳಿಗೆ ಕಾರಣವಾಗುವುದರಿಂದ ನಮಗೆ ಸಂಪೂರ್ಣ ಡಿಎನ್ಎ ಅಥವಾ ಜೀನೋಮ್ ತಿಳಿದಿದ್ದರೆ ನಮಗೆ ಕೋಶವು ತಿಳಿದಿರುತ್ತದೆ ಜೀವಕೋಶದ ಜೀನೋಮಿಕ್ಸ್ ವೀಕ್ಷಣೆಯು ಮೂಲವಾಗಿದೆ ನೀಲನಕ್ಷೆಯು ನಮಗೆ ತಿಳಿದಿದ್ದರೆ ನಾವು ಕೋಶವನ್ನು ತಿಳಿದಿರುತ್ತೇವೆ ಅದು ಯೋಚನೆಯಾಗಿತ್ತು ಮತ್ತು ಇದು 15 ವರ್ಷಗಳ ಹಿಂದೆ ನಾವು ತಿಳಿದುಕೊಂಡ ಮಾನವರ ಸಂಪೂರ್ಣ ಜೀನೋಮ್ ರಚನೆಯನ್ನು ತಿಳಿದುಕೊಳ್ಳುವುದರ ಹಿಂದಿರುವ ಪ್ರೇರಣೆಯಾಗಿದೆ ಹೇಗಾದರೂ ನಾವು ಬಹಳಷ್ಟು ಆಶ್ಚರ್ಯಗಳಿಗೆ ಒಳಗಾಗಿದ್ದೇವೆ ಮಾನವರು ಕೇವಲ 20ರಿಂದ 25 ಸಾವಿರ ವಂಶವಾಹಿಗಳನ್ನು ಹೊಂದಿದ್ದಾರೆ ಆದರೆ ತೊಂದರೆಗೊಳಗಾದ ಸೊಳ್ಳೆಯಲ್ಲಿ ಸಹ ಸುಮಾರು 13683 ವಂಶವಾಹಿಗಳಿವೆ ನಾವು ಯೋಚಿಸಿದಂತೆ ಮನುಷ್ಯರಿಗಿಂತ ದೂರವಿಲ್ಲ ಮತ್ತು ಅಕ್ಕಿಯಲ್ಲಿ ಸಹ 60000 ವಂಶವಾಹಿಗಳಿವೆ ಮತ್ತು ನಾವು ಶ್ರೇಷ್ಠರು ಎಂಬ ಪರಿಕಲ್ಪನೆ ಇದೆ ಇದು ನಾವು ಹೊಂದಿರುವ ವಂಶವಾಹಿಗಳ ಸರಿಸುಮಾರು 3 ಪಟ್ಟು ಎರಡೂವರೆಯಿಂದ 3 ಪಟ್ಟು ವಂಶವಾಹಿಗಳನ್ನು ಹೊಂದಿದೆ ಆದ್ದರಿಂದ ನಾವು ಅತ್ಯಂತ ಸಂಕೀರ್ಣವಾದವರು ಎಂದು ಊಹಿಸಿದರೆ ಅದರ ಬಗ್ಗೆ ನನಗೆ ಹೆಚ್ಚು ಖಾತ್ರಿಯಿಲ್ಲ ಆದರೆ ನಾವು ಅತ್ಯಂತ ಸಂಕೀರ್ಣವೆಂದು ಭಾವಿಸಿದರೆ ಸಂಕೀರ್ಣತೆಯನ್ನು ಜೀನೋಮ್ ಗಾತ್ರದಿಂದ ವಿವರಿಸಲಾಗುವುದಿಲ್ಲ ಎಂದು ನಾವು ಹೇಳಬಹುದು ಎಂಆರ್ಎನ್ಎ ಯ ಸಂಪೂರ್ಣ ಗುಂಪು ನಮಗೆ ತಿಳಿದಿದ್ದರೆ ಎಂದು ಜನರು ಯೋಚಿಸಲು ಪ್ರಾರಂಭಿಸಿದರು ಏಕೆಂದರೆ ಡಿಎನ್ಎ ಮಾಹಿತಿಯು ಪ್ರತಿಲೇಖನದ ಮೂಲಕ ಎಂಆರ್ಎನ್ಎ ಮಾಹಿತಿಗೆ ಹೋಗುತ್ತದೆ ಆದ್ದರಿಂದ ಮೈಕ್ರೊ ಅರೇ ವಿಶ್ಲೇಷಣೆಯ ಮೂಲಕ ಮಾಡಬಹುದಾದ ಟ್ರಾನ್ಸ್ಸ್ಕ್ರಿಪ್ಟೋಮ್ ಎಂದು ಕರೆಯಲ್ಪಡುವ ಸಂಪೂರ್ಣ ಎಂಆರ್ಎನ್ಎ ಮಾಹಿತಿಯನ್ನು ನೀವು ತಿಳಿದಿದ್ದೀರಿ ಮತ್ತು ನಾವು ಕೋಶವನ್ನು ತಿಳಿದಿದ್ದೇವೆ ಮತ್ತು ಪ್ರೋಟೀನ್ ಗಳ ಸಂಪೂರ್ಣ ಗುಂಪು ಪ್ರೋಟಿಯೋಮ್ ತಿಳಿದಿದ್ದರೆ ನಮಗೆ ಕೋಶ ತಿಳಿದಿರುತ್ತದೆ ಪ್ರೋಟೀನ್ ಗಳು ವೇಗವರ್ಧಿಸುವ ಚಯಾಪಚಯ ಕ್ರಿಯೆಗಳ ಸಂಪೂರ್ಣ ಗುಂಪು ತಿಳಿದಿದ್ದರೆ ನಾವು ಕೋಶವನ್ನು ತಿಳಿದಿರುತ್ತೇವೆ ಏಕೆಂದರೆ ಹಲವಾರು ಪರಸ್ಪರ ಕ್ರಿಯೆಗಳು ನಡೆಯುತ್ತಿವೆ ಮತ್ತು ಇದು ಮುಂದುವರಿಯಬಹುದು ಈ ವಿವಿಧ ಪ್ರಕಾರಗಳ ನಡುವಿನ ಪರಸ್ಪರ ಕ್ರಿಯೆಯ ಮಟ್ಟವು ಬಹಳಷ್ಟಾಗಿರುತ್ತವೆ ಆದ್ದರಿಂದ ನಾವು ಕೋಶವನ್ನು ನಿಜವಾಗಿಯೂ ಯಾವಾಗ ಅರ್ಥಮಾಡಿಕೊಳ್ಳಬಹುದು ಅದು ನಿಮಗೆ ನಿಜವಾಗಿಯೂ ತಿಳಿದಿಲ್ಲದ ಪ್ರಶ್ನೆ ಅಲ್ಲದೆ ಪ್ರತ್ಯೇಕ ಘಟಕಗಳ ನಡುವಿನ ಪರಸ್ಪರ ಕ್ರಿಯೆಗಳು ಪ್ರೋಟೀನ್ ಗಳು ಎಂದು ಹೇಳಿ ಪ್ರೋಟೀನ್ ಗಳ ನಡುವೆ ಒಂದು ಪ್ರೋಟೀನ್ ಡಿಎನ್ಎ ನಡುವೆ ಅಥವಾ ಪ್ರೋಟೀನ್ ಬೇರೆ ಇನ್ಯಾವುದರೋ ನಡುವೆ ಅಥವಾ ಕಾರ್ಬೋಹೈಡ್ರೇಟ್ ಇನ್ಯಾವುದರೋ ನಡುವೆ ಸಂಭವಿಸುವ ಪ್ರತಿಕ್ರಿಯೆಗಳು ಅಥವಾ ಕೋಶದಲ್ಲಿ ಸಂಭವಿಸುವ ಪ್ರತಿಕ್ರಿಯೆಗಳು ಮತ್ತು ಈ ಘಟಕಗಳು ಶಕ್ತಿಯ ಕನಿಷ್ಠ ಪರಿಸ್ಥಿತಿಗಳಲ್ಲಿ ಕಾರ್ಯನಿರ್ವಹಿಸುತ್ತವೆಯೇ ಅದು ಅಸಂಭವವಾಗಿದೆ ಮತ್ತು ಉನ್ನತ ಮಟ್ಟದ ಸಂವಹನಗಳಿವೆಯೇ ಹೌದು ಖಂಡಿತವಾಗಿಯೂ ಇವೆ ಮತ್ತು ಇದನ್ನು ನೀವು ಹೇಗೆ ಅರ್ಥಮಾಡಿಕೊಳ್ಳುತ್ತೀರಿ ಮತ್ತು ನಾವು ಮಾತನಾಡುತ್ತಿರುವಾಗ ಜನರು ಈ ಎಲ್ಲ ವಿಷಯಗಳ ಬಗ್ಗೆ ಕೆಲಸ ಮಾಡುತ್ತಿದ್ದಾರೆ ಸ್ವಲ್ಪ ಸಮಯದ ನಂತರ ಭವಿಷ್ಯದಲ್ಲಿ ನಾವು ಕೋಶದ ಬಗ್ಗೆ ಉತ್ತಮ ತಿಳುವಳಿಕೆಯನ್ನು ಹೊಂದಿರುತ್ತೇವೆ ಮತ್ತು ಆದ್ದರಿಂದ ಜೀವನದ ಬಗ್ಗೆಯೂ ಸಹ ಉತ್ತಮ ತಿಳುವಳಿಕೆಯನ್ನು ಹೊಂದಿರುತ್ತೇವೆ ನೀವು ಈ ಪಠ್ಯವನ್ನು ಆನಂದಿಸಿದ್ದೀರಿ ಎಂದು ಭಾವಿಸುತ್ತೇನೆ ಡಿಎನ್ಎ ಮತ್ತು ಡಿಎನ್ಎ ಗೆ ಸಂಬಂಧಿಸಿದ ಪ್ರಕ್ರಿಯೆಗಳು ಮತ್ತು ಮುಂತಾದ ಕೆಲವು ಅಂಶಗಳ ಮೇಲೆ ಬೆಳಕು ಚೆಲ್ಲುವ ಇನ್ನೂ ಕೆಲವು ಉಪನ್ಯಾಸಗಳಿವೆ ನೀವು ಆನಂದಿಸಿದ್ದೀರಿ ಎಂದು ಭಾವಿಸುತ್ತೇನೆ ಧನ್ಯವಾದಗಳು